ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಪಿ ಟಿ ಇ ಎಲ್ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿ ಚಂದ್ರನ್ ಇದು ಏಳನೇ ವಾರ ಮತ್ತು ಮಾಡ್ಯೂಲ್ ಒಂದು ಮತ್ತು ಉಪನ್ಯಾಸ ಸಂಖ್ಯೆ ಮೂವತ್ತೇಳು ಕೇವಲ ಒಂದು ವಾರ ಮತ್ತು ಕೋರ್ಸ್ ಪೂರ್ಣಗೊಳ್ಳುತ್ತದೆ ನೀವು ಈ ಕೋರ್ಸ್ ಮಾಡುವುದನ್ನು ಮತ್ತು ಅಸೈನ್ಮೆಂಟ್ಗಳನ್ನು ಬರೆಯುವುದನ್ನು ಆನಂದಿಸುತ್ತಿದ್ದೀರಿ ಮತ್ತು ಪರೀಕ್ಷೆಗೆ ಸಹ ಸಿದ್ಧರಾಗುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ಅಮೌಖಿಕ ಸಂವಹನದ ಪ್ರಾಮುಖ್ಯತೆಯ ಬಗ್ಗೆ ಚರ್ಚಿಸುತ್ತಿದ್ದೇನೆ ಅದೇ ಸಮಯದಲ್ಲಿ ನಾನು ನಿಮಗೆ ಅಮೌಖಿಕ ಸಂವಹನ ಎಂದರೇನು ಎಂಬುದನ್ನು ಪರಿಚಯಿಸುತ್ತಿದ್ದೇನೆ ಅಮೌಖಿಕ ಸಂವಹನದ ವಿಷಯದಲ್ಲಿ ಎರಡು ಪೂರ್ವ ಚಿಂತನೆಯ ಮೌಲ್ಯಮಾಪನ ಚಟುವಟಿಕೆಗಳನ್ನು ಮಾಡಿದ್ದೀರಿ ಹಿಂದಿನ ಉಪನ್ಯಾಸದಲ್ಲಿ ನಾನು ದೇಹ ಭಾಷೆಯ ಬಗ್ಗೆ ನಿಮ್ಮ ಜ್ಞಾನವನ್ನು ಪರಿಶೀಲಿಸಲು ಮೌಲ್ಯಮಾಪನ ಚಟುವಟಿಕೆಯನ್ನು ಬಳಸಿದ್ದೇನೆ ಇದರಿಂದಾಗಿ ನಾನು ಅಮೌಖಿಕ ಸಂವಹನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸಲು ಪ್ರಯತ್ನಿಸಬಹುದು ನಾನು ಉದ್ದೇಶಪೂರ್ವಕವಾಗಿ ಹತ್ತು ನಿಜ ಹೇಳಿಕೆಗಳನ್ನು ನೀಡಿದ್ದೇನೆ ಅವುಗಳೆಂದರೆ ಮೌನವನ್ನು ಪ್ರಾಬಲ್ಯದ ಪ್ರಬಲ ಸಾಧನವಾಗಿ ಬಳಸಬಹುದು ಮೂರನೇ ಹೇಳಿಕೆಯು ಅಶಾಬ್ದಿಕ ಸಂವಹನವನ್ನು ಮೌಖಿಕ ಸಂವಹನಕ್ಕೆ ಪರ್ಯಾಯವಾಗಿ ಬಳಸಬಹುದು ನಾಲ್ಕು ಕೆಲವು ಅಮೌಖಿಕ ಚಿಹ್ನೆಗಳು ಸಾರ್ವತ್ರಿಕವಾಗಿವೆ ಮತ್ತು ಸಾಮಾನ್ಯವಾಗಿ ಸ್ವೀಕಾರಾರ್ಹವಾಗಿವೆ ಐದು ಒಂದೇ ರೀತಿಯ ಮೌಖಿಕ ಅರ್ಥವನ್ನು ಸೂಚಿಸುವ ಸನ್ನೆಗಳು ಅಮೌಖಿಕವಾಗಿ ಭಿನ್ನವಾಗಿರುತ್ತವೆ ಆರು ಮುಖವು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ಏಳು ನಾವು ಇಷ್ಟಪಡದ ವ್ಯಕ್ತಿಗಳಿಂದ ದೂರ ಹೋಗುತ್ತೇವೆ ಎಂಟು ಋಣಾತ್ಮಕ ಅಮೌಖಿಕ ಸಂಕೇತಗಳು ಧನಾತ್ಮಕ ಸಂಕೇತಗಳಿಗಿಂತ ಹೆಚ್ಚು ಗಮನಾರ್ಹವಾಗಿವೆ ಒಂಬತ್ತು ನಿಮ್ಮ ದೇಹ ಭಾಷೆಯ ಅರಿವು ಅದನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತದೆ ಕೊನೆಯದು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ಕಷ್ಟ ಕೊನೆಯಲ್ಲಿ ನಿಮ್ಮ ಜ್ಞಾನದ ಬಗ್ಗೆ ನಾನು ನಿಮಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ ಪರಿಕರಗಳು ಹೆಚ್ಚಿಸುತ್ತವೆಯೇ ಅಥವಾ ಸಂವಹನಕ್ಕೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆಯೇ ಇದಕ್ಕೆ ಉತ್ತರವೆಂದರೆ ಪರಿಕರಗಳು ಸಂವಹನದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಬಹುದು ಮತ್ತು ನೀವು ಪರಿಕರಗಳನ್ನು ಎಷ್ಟು ಸೂಕ್ತವಾಗಿ ಬಳಸುತ್ತೀರಿ ಎಂಬುದರ ಆಧಾರದ ಮೇಲೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ನಾನು ನೀಡಿದ ಕೆಲವು ವಿವರಣಾತ್ಮಕ ಉದಾಹರಣೆಗಳು ಉದಾಹರಣೆಗೆ ಮಹಿಳೆಯರಲ್ಲಿ ಹೈ ಹೀಲ್ಸ್ನ ಬಳಕೆ ಆದ್ದರಿಂದ ಇದು ಅವರಿಗೆ ಒಂದು ರೀತಿಯ ಅಧಿಕಾರದ ಸಂಬಂಧವನ್ನು ನೀಡುತ್ತದೆ ಅವರು ತಮ್ಮ ಬಾಸ್ ಅನ್ನು ಕಣ್ಣಿಗೆ ಕಣ್ಣಿಟ್ಟು ನೋಡಿದಾಗ ಸಮಾನತೆಯನ್ನು ನೀಡುತ್ತದೆ ಕೊನೆಯದು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ಕಷ್ಟ ಕೊನೆಯಲ್ಲಿ ನಿಮ್ಮ ಜ್ಞಾನದ ಬಗ್ಗೆ ನಾನು ನಿಮಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ ಪರಿಕರಗಳು ಹೆಚ್ಚಿಸುತ್ತವೆಯೇ ಅಥವಾ ಸಂವಹನಕ್ಕೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆಯೇ ಆದರೆ ಅದೇ ಸಮಯದಲ್ಲಿ ಅವರು ವಜ್ರದಿಂದ ಕೂಡಿದ ಎತ್ತರದ ಹಿಮ್ಮಡಿಗಳನ್ನು ಧರಿಸಲು ಹೊರಟಿದ್ದರೆ ಅವರು ವಿಚಲಿತರಾಗುತ್ತಾರೆ ಮತ್ತು ಸಂವಹನಕ್ಕೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಯಾವುದಕ್ಕೂ ಸಂಬಂಧಿಸಿರಬಹುದು ನೀವು ಅತಿಯಾಗಿ ಬಟ್ಟೆ ಧರಿಸಿದಾಗ ಅಥವಾ ನೀವು ಬಟ್ಟೆ ಧರಿಸಿದಿದ್ದಾಗ ಎರಡೂ ಸಂದರ್ಭಗಳಲ್ಲಿ ಇದು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಬಹುದು ದೇಹ ಸುಗಂಧ ಲಿಂಗ ಹೊಂದಾಣಿಕೆ ಅಗತ್ಯ ಎಂದೂ ಸಹ ಹೇಳಿದೆ ಮತ್ತೆ ಗಡಿಯಾರವನ್ನು ಧರಿಸಬಹುದು ಆದರೆ ಹೆಚ್ಚು ಗಮನವನ್ನು ಬೇರೆಡೆಗೆ ಸೆಳೆಯುವುದಿಲ್ಲ ಕಿವಿಯೋಲೆಗಳು ಮೇಕಪ್ ಕೂದಲಿಗೆ ಬಣ್ಣ ಹಾಕುವುದು ಇದು ಕೇವಲ ಹಿನ್ನೆಲೆ ಕೆಲಸ ಮಾಡಲು ಆದರೆ ಬಹಳ ಹೊಳೆಯುವ ಬಹುವರ್ಣದ ಕೂದಲು ಬಣ್ಣವನ್ನು ಎಲ್ಲರೂ ನಿಮ್ಮನ್ನು ನೋಡುವಂತೆ ಮಾಡುವುದಲ್ಲ ಇತ್ಯಾದಿ ಈ ಪ್ರಾಥಮಿಕ ಮೌಲ್ಯಮಾಪನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಶ್ರೇಯಾಂಕ ಎಲ್ಲೇ ಇರಲಿ ನಾವು ಅಮೌಖಿಕ ಸಂವಹನ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾನು ದೇಹ ಭಾಷೆಯ ಬಗ್ಗೆ ಈ ಉದ್ಧರಣದೊಂದಿಗೆ ಪ್ರಾರಂಭಿಸಲು ಬಯಸುತ್ತೇನೆ ಇದು ಬಹಳ ಪ್ರಸಿದ್ಧ ಬರಹಗಾರರಾದ ರಾಲ್ಫ್ ವಾಲ್ಡೋ ಎಮರ್ಸನ್ ಅವರಿಂದ ಬಂದಿದೆ ಮತ್ತು ದೇಹ ಭಾಷೆಯ ಪ್ರಾಮುಖ್ಯತೆಯನ್ನು ಮುಂಚೂಣಿಯಲ್ಲಿಡಲು ಪ್ರಯತ್ನಿಸುವ ಉಲ್ಲೇಖವನ್ನು ನೋಡಿ ಅವರು ಹೇಳುತ್ತಾರೆ ನಿಮ್ಮ ನಡವಳಿಕೆಯ ದೃಷ್ಟಿಯಿಂದ ನೀವು ಏನು ಮಾಡುತ್ತೀರಿ ಅವರು ಎಷ್ಟು ಜೋರಾಗಿ ಮಾತನಾಡುತ್ತಾರೆಂದರೆ ನೀವು ಹೇಳುವುದನ್ನು ನಾನು ಕೇಳಲು ಸಾಧ್ಯವಿಲ್ಲ ನಾನು ನಿಮ್ಮ ದೇಹಭಾಷೆಯನ್ನು ಎಷ್ಟು ಸ್ಪಷ್ಟವಾಗಿ ನೋಡುತ್ತಿದ್ದೇನೆಂದರೆ ನಾನು ನಿಮ್ಮ ಮಾತುಗಳನ್ನು ಸಹ ಕೇಳುವುದಿಲ್ಲ ಎಂದು ಅವರು ಹೇಳುತ್ತಾರೆ ನಿಮ್ಮ ಮೌಖಿಕ ಸಂವಹನವು ನಿಮ್ಮ ಅಮೌಖಿಕ ಸಂವಹನಕ್ಕಿಂತ ಕಡಿಮೆ ಪ್ರಾಬಲ್ಯವನ್ನು ಹೊಂದಿದೆ ಅದನ್ನೇ ಅವರು ನಿಮಗೆ ಹೇಳಲು ಪ್ರಯತ್ನಿಸುತ್ತಾರೆ ಈಗ ಅಮೌಖಿಕ ಸಂವಹನ ಎಂದರೇನು ಪದಗಳಿಲ್ಲದ ಸಂವಹನ ನೀವು ಯಾವುದೇ ಪದಗಳನ್ನು ಬಳಸದೆ ಚಿತ್ರಗಳು ಚಿಹ್ನೆಗಳು ಸನ್ನೆಗಳು ಮುಖಭಾವಗಳು ಭಂಗಿಗಳು ಇತ್ಯಾದಿಗಳನ್ನು ಬಳಸಿ ಸಂವಹನ ಮಾಡಬಹುದಾದರೆ ನೀವು ಅಮೌಖಿಕ ಸಂವಹನವನ್ನು ಬಳಸುತ್ತಿದ್ದೀರಿ ಉದಾಹರಣೆಗೆ ಒಂದು ನಗು ಪದಗಳಿಲ್ಲದೆ ಸಂದೇಶವನ್ನು ಸಂವಹಿಸಬಲ್ಲದು ಕೆಲವೊಮ್ಮೆ ಜನರು ಕೋಪಗೊಳ್ಳುತ್ತಾರೆ ಕಿರಿಕಿರಿಗೊಳ್ಳುತ್ತಾರೆ ಅದು ಏನನ್ನಾದರೂ ಹೇಳುವುದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾದ ಸಂದೇಶವನ್ನು ನೀಡುತ್ತದೆ ಅಮೌಖಿಕ ಸಂವಹನವು ಕ್ರಿಯಾತ್ಮಕ ಮತ್ತು ನಿರಂತರ ಸಂವಹನ ಪ್ರಕ್ರಿಯೆಯಾಗಿದೆ ಇದು ಈ ಸಂವಹನದ ಅರ್ಹತೆ ಮತ್ತು ಮಿತಿಯಾಗಿದೆ ಇದು ಕ್ರಿಯಾತ್ಮಕ ಮತ್ತು ನಿರಂತರ ಸಂವಹನ ಪ್ರಕ್ರಿಯೆಯಾಗಿದ್ದು ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಸಾಮಾನ್ಯವಾಗಿ ಅರ್ಥಮಾಡಿಕೊಂಡ ಸಂಕೇತಗಳನ್ನು ಬಳಸುತ್ತಾರೆ ಕೋಡ್ ಹಳದಿ ಗುಲಾಬಿಯಂತೆ ಇರಬಹುದು ನೀವು ನೀಡಿದಾಗ ಅದು ಸ್ನೇಹ ಎಂದು ತಿಳಿಯುತ್ತದೆ ಬಿಳಿ ಪಾರಿವಾಳವನ್ನು ಕಳುಹಿಸಿದರೆ ನಿಮಗೆ ಶಾಂತಿ ಬೇಕು ಎಂದು ನಿಮಗೆ ತಿಳಿದಿದೆ ದೇಶದ ಪ್ರತಿಯೊಂದು ಧ್ವಜವು ಒಂದು ಸಂಕೇತವಾಗಿದೆ ಮತ್ತು ಅದು ದೇಶವನ್ನು ಪ್ರತಿನಿಧಿಸುತ್ತದೆ ಎಂದು ಸೂಚಿಸುತ್ತದೆ ಒಂದು ದೇಶದಲ್ಲಿ ತೋಟಗಳನ್ನು ಮಾಡುವ ವಿಧಾನವನ್ನು ಜನರು ಸಹ ಅರ್ಥಮಾಡಿಕೊಳ್ಳುತ್ತಾರೆ ಅವರು ದೇಶವನ್ನು ಪ್ರತಿನಿಧಿಸುತ್ತಾರೆ ತದನಂತರ ಕೇಳಲು ಸಾಧ್ಯವಾಗದ ನೋಡಲು ಸಾಧ್ಯವಾಗದ ಇತರ ಸಾಮರ್ಥ್ಯಗಳನ್ನು ಹೊಂದಿರುವ ಜನರಿಗೆ ಬಳಸುವ ಭಾಷೆ ನಾವು ಪದಗಳನ್ನು ಬಳಸದೆಯೇ ಅವರೊಂದಿಗೆ ಸಂವಹನ ನಡೆಸುತ್ತೇವೆ ಇವು ಅಶಾಬ್ದಿಕ ಸಂವಹನದ ಅಂಶಗಳಾಗಿವೆ ಆದರೆ ಇದರ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಸಂಗತಿಯೆಂದರೆ ಅದು ಸಾಮಾನ್ಯವಾಗಿ ಸಂವಹನಕ್ಕೆ ಸಂಬಂಧಿಸಿದೆ ಮತ್ತು ಇದು ತುಂಬಾ ಆಶ್ಚರ್ಯಕರವಾದ ಅಂಶವಾಗಿದೆ ನೀವು ಕೇಳುವುದನ್ನು ನಂಬುವುದಿಲ್ಲ ಸಂವಹನದಲ್ಲಿ 93 ಪ್ರತಿಶತವು ದೇಹಭಾಷೆಗೆ ಸಂಬಂಧಿಸಿದೆ ಎಂದು ನಾನು ಹೇಳಿದರೆ ಅದು ಅಮೌಖಿಕ ಸಂವಹನವಾಗಿದೆ ಮತ್ತು ಇದು ಕೇವಲ 7 ಪ್ರತಿಶತ ಅಥವಾ ಅಕ್ಷರಶಃ ಪದಗಳೊಂದಿಗೆ ಮಾಡಬೇಕಾದ ಮೌಖಿಕ ಭಾಗಕ್ಕೆ ಸಂಬಂಧಿಸಿದೆ ಸೈಲೆಂಟ್ ಮೆಸೇಜ್ ಎಂಬ ತನ್ನ ಪುಸ್ತಕದಲ್ಲಿ ಈ ಅಮೌಖಿಕ ಸಂವಹನದ ಬಗ್ಗೆ ಅಧ್ಯಯನ ಮಾಡಿದ ಅತ್ಯಂತ ಪ್ರಸಿದ್ಧ ಸಿದ್ಧಾಂತಿ ಆಲ್ಬರ್ಟ್ ಮೆಹ್ರಾಬಿಯನ್ ಇದನ್ನು ಹೇಗೆ ಪ್ರತಿಪಾದಿಸಿದ್ದಾರೆ ಎಂಬುದನ್ನು ನಾನು ವಿವರಿಸುತ್ತೇನೆ ಅವರು ಹೆಚ್ಚಿನ ಸಂವಹನವು ಅಮೌಖಿಕವಾಗಿದೆ ಎಂದು ಹೇಳಿದರು ಚಿತ್ರಣವನ್ನು ನೋಡಿ ಅಲ್ಲಿ 55 ಪ್ರತಿಶತದಷ್ಟು ಇರುವ ಹಳದಿ ಭಾಗವು ಸಂಪೂರ್ಣವಾಗಿ ಅಮೌಖಿಕವಾಗಿದೆ 38 ಪ್ರತಿಶತದಷ್ಟು ಕಿತ್ತಳೆ ಭಾಗವು ಓಕಲ್ ಆಗಿದೆ ಅದು ಮೌಖಿಕವಲ್ಲ ಪ್ರತಿಫಲನ ಇವು ನಿಜವಾಗಿ ಪದಗಳಲ್ಲ ಆದರೆ ಅವು ವೋಕಲ್ ಪದಗಳಾಗಿವೆ ಆದರೆ ಅದೇನೇ ಇದ್ದರೂ ಅವು ಏನನ್ನಾದರೂ ಸಂವಹನ ಮಾಡುತ್ತವೆ ಯಾರಾದರೂ ಆಗಾಗ್ಗೆ ಹೇಳುವುದು ಅವನು ಅಥವಾ ಅವಳು ಮಾತನಾಡುವಾಗ ನಡುಕ ಇರಬಹುದು ಎಂದು ಸೂಚಿಸುತ್ತದೆ ಆ ವಿಷಯಗಳು ಸಂವಹನದಲ್ಲಿ ಬಳಸಲಾಗುವ ಶೇಕಡಾ 7 ಕ್ಕಿಂತ ಹೆಚ್ಚು ಪದಗಳನ್ನು ತಿಳಿಸುತ್ತವೆ ನೀವು ಖಂಡಿತವಾಗಿಯೂ ಬಹಳಷ್ಟು ಪದಗಳನ್ನು ಬಳಸುತ್ತೀರಿ ಆದರೆ ನೀವು ಬಳಸುವ ಪದಗಳಲ್ಲಿ ಕೇವಲ 7 ಪ್ರತಿಶತದಷ್ಟು ಮಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತದೆ 93 ಭಾಗವಾದ ಪರಿಣಾಮ ಅಥವಾ ಸ್ವೀಕರಿಸಿದ ಸಂದೇಶವು ವಾಸ್ತವವಾಗಿ ಅಮೌಖಿಕ ಭಾಗವನ್ನು ಬಳಸುತ್ತಿದೆ ಸಂವಹನದ ವಿಷಯದಲ್ಲಿ ಮೌಖಿಕ ಮತ್ತು ಅಮೌಖಿಕದ ಬಗ್ಗೆ ಈ ಲೆಕ್ಕಾಚಾರವನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಈಗ ನಾವು ಅಮೌಖಿಕ ಸಂವಹನವನ್ನು ಏಕೆ ಅಧ್ಯಯನ ಮಾಡುತ್ತೇವೆ ಮತ್ತು ನನ್ನ ಹೌದು ಅಮೌಖಿಕ ಸಂದೇಶಗಳ ಪ್ರಾಮುಖ್ಯತೆ ಬಹಳ ಸ್ಪಷ್ಟವಾಗಿದೆ ಅಮೌಖಿಕ ಸಂದೇಶಗಳು ವಾಸ್ತವವಾಗಿ ಭಾವನೆಗಳನ್ನು ಸಂವಹನ ಮಾಡುತ್ತವೆಯಾದ್ದರಿಂದ ನೀವು ಮೌಖಿಕ ಸಂದೇಶವನ್ನು ಬಳಸುವಾಗ ನೀವು ಅದನ್ನು ಯಾವಾಗಲೂ ನಿಮ್ಮ ಮನಸ್ಸಿನಿಂದ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ತಿಳಿದು ಕೊಳ್ಳುವುದು ಬಹಳ ಮುಖ್ಯವಾಗಿದೆ ನಿಮ್ಮ ಮೆದುಳು ಯೋಚಿಸುತ್ತಿದೆ ನಿಮ್ಮ ಬಾಯಿ ಮಾತನಾಡುತ್ತಿದೆ ಮತ್ತು ಪದಗಳು ಹೊರಬರುತ್ತಿವೆ ಆದರೆ ಅಮೌಖಿಕ ಸಂದೇಶಗಳ ವಿಷಯದಲ್ಲಿ ಅದು ಬಾಯಿಯಿಂದ ಹೊರಬರುವ ಪದಗಳು ಮಾತ್ರವಲ್ಲ ಅದು ಯಾವ ಧ್ವನಿಯಲ್ಲಿ ಹೊರಬರುತ್ತಿದೆ ನಿಮ್ಮ ಕಣ್ಣುಗಳು ಏನು ಮಾಡುತ್ತಿವೆ ನಿಮ್ಮ ಮುಖದ ಅಭಿವ್ಯಕ್ತಿಗಳು ಅಥವಾ ಸಂವಹನಗಳು ಯಾವುವು ನಿಮ್ಮ ಕೈಗಳು ಏನು ಮಾಡುತ್ತಿವೆ ನೀವು ಯಾವ ರೀತಿಯ ಭಂಗಿಯನ್ನು ಕಾಪಾಡಿಕೊಳ್ಳುತ್ತೀರಿ ಕಣ್ಣಿನ ಸಂಪರ್ಕದ ಬಗ್ಗೆ ಏನು ಈಗ ಈ ಎಲ್ಲಾ ವಿಷಯಗಳು ಸಂವಹನದ ಆ ಕ್ಷಣದಲ್ಲಿ ನಿಮ್ಮ ಇಡೀ ದೇಹವು ಒಳಗೊಂಡಿರುವ ಭಾವನಾತ್ಮಕ ಸೆಟಪ್ ಅನ್ನು ಸಂವಹನ ಮಾಡಲು ಪ್ರಯತ್ನಿಸುತ್ತವೆ ನೀವು ಸಂತೋಷವಾಗಿದ್ದೀರಿ ನೀವು ಹರ್ಷಚಿತ್ತದಿಂದದ್ದೀರಿ ಅಥವಾ ನೀವು ಅಸಹಜರಾಗಿದ್ದೀರಿ ನೀವು ತೊಂದರೆಗೀಡಾಗಿದ್ದೀರಿ ನೀವು ಅತೃಪ್ತರಾಗಿದ್ದೀರಿ ಎಂದು ಅದು ಇತರ ವ್ಯಕ್ತಿಗೆ ತಿಳಿಸುತ್ತದೆ ಎಲ್ಲವೂ ನೀವು ಸಂವಹನ ಮಾಡಲು ಪ್ರಯತ್ನಿಸುವ ಪದಗಳನ್ನು ಮೀರಿ ಹೋಗಬಹುದು ಅಮೌಖಿಕ ಸಂಕೇತಗಳ ಮೂಲಕ ಭಾವನೆಗಳು ಸಂವಹನಗೊಳ್ಳುತ್ತಿವೆ ಅಮೌಖಿಕ ಸಂದೇಶಗಳನ್ನು ಮರೆಮಾಚುವುದು ಕಷ್ಟ ಮುಂದಿನ ಉಪನ್ಯಾಸದಲ್ಲಿ ನಾವು ಸ್ವಯಂಪ್ರೇರಿತ ಮತ್ತು ಅನೈಚ್ಛಿಕ ಆಯಾಮಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ನೀವು ಆಗಾಗ್ಗೆ ನಿಮ್ಮ ಅರಿವಿಲ್ಲದೆ ಕೆಲವು ಸುಪ್ತಾವಸ್ಥೆಯ ಅಮೌಖಿಕ ಸಂವಹನವನ್ನು ಮಾಡುತ್ತೀರಿ ಮತ್ತು ನಿಜವಾಗಿ ಏನು ಯೋಚಿಸುತ್ತಿದ್ದೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಈ ಸಂದೇಶಗಳು ನೀವು ಹೇಗೆ ಭಾವಿಸುತ್ತೀರಿ ಎಂಬುದರ ಹೆಚ್ಚು ನಿಖರವಾದ ಸೂಚಕಗಳಾಗಿವೆ ಸಂವಹನದಲ್ಲಿ ನೀವು ಮಾತನಾಡುವುದನ್ನು ನಿಲ್ಲಿಸಿದ ಕ್ಷಣ ಮೌಖಿಕ ಸಂವಹನವು ಸ್ಥಗಿತಗೊಂಡಿದೆ ಆದರೆ ಎಂದಿಗೂ ಅಮೌಖಿಕ ಸಂವಹನವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಇದು ಆಸಕ್ತಿದಾಯಕ ಸಂಗತಿಯಾಗಿದೆ ಆದಾಗ್ಯೂ ಅಮೌಖಿಕ ಸಂವಹನವು ಮೌಖಿಕ ಸಂವಹನಕ್ಕೆ ಬಲವಾಗಿ ಸಂಬಂಧಿಸಿದೆ ಅವು ತಡೆರಹಿತ ಮಿಶ್ರಣವಾಗಿವೆ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಕ್ಮನ್ ಮತ್ತು ಫ್ರಿಸೆನ್ ಅಮೌಖಿಕ ಸಂವಹನದ ಕಾರ್ಯಗಳ ಬಗ್ಗೆ ಅವರು ಐದು ಮೂಲಭೂತ ಕಾರ್ಯಗಳನ್ನು ಗುರುತಿಸಿದರು ಅವರು ಮಾತಿನಲ್ಲಿ ಹೇಳಿದ್ದನ್ನು ಪುನರಾವರ್ತಿಸುತ್ತಾರೆ ಎಂದು ಹೇಳಿದರು ತರಗತಿಯಲ್ಲಿ ನೀವು ನೋಡಿರಬಹುದು ಗಣಿತ ಶಿಕ್ಷಕನು 0 ಎಂದು ಹೇಳುತ್ತಾನೆ ನಂತರ ಅವರು 0 ತೋರಿಸಲು ಪ್ರಯತ್ನಿಸುತ್ತಾರೆ ಅಥವಾ 4 ಎಂದು ಹೇಳುತ್ತಾರೆ ಮತ್ತು ನಂತರ ಅವರು ಮೌಖಿಕವಾಗಿ ಅಮೌಖಿಕವನ್ನು ಬಳಸಿ ಹೇಳಿದ್ದನ್ನು ಪುನರಾವರ್ತಿಸುತ್ತಾರೆ ಅವರು ಕೈಯಲ್ಲಿ ತೋರಿಸುತ್ತಾರೆ ಅಥವಾ ಗೆಸ್ಚರ್ ಮಾಡುತ್ತಾರೆ ಮೌಖಿಕ ಅರ್ಥವನ್ನು ಸ್ಪಷ್ಟಪಡಿಸುತ್ತಾರೆ ಆದರೆ ನಿಮಗೆ ಅರ್ಥವಾಗುವುದಿಲ್ಲ ಅವರು ಒಂದು ಚಿತ್ರವನ್ನು ತೋರಿಸುತ್ತಾರೆ ತರಗತಿಯಲ್ಲಿ ವಿವರಿಸಲಾದ ಹೆಚ್ಚಿನ ವಸ್ತುಗಳು ಶಿಕ್ಷಕರು ಅದನ್ನು ಸೆಳೆಯಲು ಪ್ರಯತ್ನಿಸುವಾಗಲೆಲ್ಲಾ ಚಿತ್ರವನ್ನು ಬಳಸಿ ವಿವರಿಸುತ್ತಾರೆ ಅಶಾಬ್ದಿಕವನ್ನು ಮೌಖಿಕ ಅರ್ಥ ಅಥವಾ ಪೂರಕವನ್ನು ಸ್ಪಷ್ಟಪಡಿಸಲು ಬಳಸಲಾಗುತ್ತದೆ ಅಮೌಖಿಕ ಸಂವಹನದ ಮುಂದಿನ ಆಸಕ್ತಿದಾಯಕ ಕಾರ್ಯವೆಂದರೆ ಇದು ಮೌಖಿಕ ಅರ್ಥವನ್ನು ವಿರೋಧಿಸುತ್ತದೆ ಸಾಮಾನ್ಯವಾಗಿ ಭಾರತೀಯ ಸಂಪ್ರದಾಯ ನೀವು ಯಾರೊಬ್ಬರ ಮನೆಗೆ ಹೋದಾಗ ನೀವು ಹಸಿದಿದ್ದರೂ ಸಹ ನೀವು ಅದನ್ನು ತೋರಿಸುವುದಿಲ್ಲ ಇಲ್ಲ ನನಗೆ ನಿಜವಾಗಿಯೂ ಹಸಿವಿಲ್ಲ ದಯವಿಟ್ಟು ನನಗೆ ಏನನ್ನೂ ನೀಡಬೇಡಿ ಎಂದು ಹೇಳುವುದು ರೂಢಿಯಾಗಿದೆ ಆತಿಥೇಯರಿಂದ ಇಲ್ಲ ದಯವಿಟ್ಟು ಒಂದು ರೊಟ್ಟಿಯನ್ನು ತಿನ್ನಿ ಎಂದು ಹೇಳಬೇಕೆಂದು ನಿರೀಕ್ಷಿಸಲಾಗಿದೆ ವ್ಯಕ್ತಿಯು ಹೇಳಿದಾಗ ನಿಮ್ಮ ಮಾತುಗಳು ನನಗೆ ಆಸಕ್ತಿಯಿಲ್ಲ ಎಂದು ಹೇಳುತ್ತವೆ ಆದರೆ ನಿಮ್ಮ ಕಣ್ಣುಗಳು ಬೇಯಿಸಿದ ವಸ್ತುಗಳನ್ನು ನೋಡುತ್ತಿವೆ ನಿಮ್ಮ ಮೂಗು ಈಗಾಗಲೇ ವಾಸನೆ ಮಾಡುತ್ತಿದೆ ಏಕೆಂದರೆ ಅದು ಹಸಿವಿನಿಂದ ಕೂಡಿದೆ ಈಗ ಬುದ್ಧಿವಂತ ಮತ್ತು ಚುರುಕಾದ ಆತಿಥೇಯರು ಇದನ್ನು ಗಮನಿಸುತ್ತಾರೆ ನಿಮಗೆ ನಿಜವಾಗಿಯೂ ಹಸಿವಾಗಿದೆ ಎಂದು ಅವರಿಗೆ ತಿಳಿದಿದೆ ಆದರೆ ನಮ್ರತೆಯಿಂದ ನೀವು ಹಸಿವಿಲ್ಲ ಎಂದು ಹೇಳುತ್ತಿದ್ದೀರಿ ಅವರು ನಿಮಗೆ ಹೆಚ್ಚು ಬಡಿಸಿದಾಗ ಅವರು ಹೆಚ್ಚು ಅನ್ನವನ್ನು ಹಾಕುತ್ತಾರೆ ಮತ್ತು ನೀವು ಇಲ್ಲ ಇಲ್ಲ ಇಲ್ಲ ನನಗೆ ಅದರ ಅಗತ್ಯವಿಲ್ಲ ಎಂದು ಹೇಳುತ್ತೀರಿ ಆದರೆ ಅವರು ನಿಮ್ಮನ್ನು ನೋಡುತ್ತಾರೆ ಮತ್ತು ನಂತರ ನಿಮ್ಮ ಕಣ್ಣುಗಳು ನಿಜವಾಗಿಯೂ ಬೇಕು ಎಂದು ಭಾವಿಸುತ್ತಿವೆ ಎಂದು ಅವರಿಗೆ ತಿಳಿದಿದೆ ಮೌಖಿಕ ಸಂವಹನವನ್ನು ಸಂವಹನವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಉದಾಹರಣೆಗೆ ಮುಂದಿನ ಸಾಲಿನಲ್ಲಿ ಕುಳಿತಿರುವವರಿಗೆ ಹತ್ತು ಕಾರ್ಯಗಳನ್ನು ನಿಯೋಜಿಸಲಿದ್ದೇನೆ ಎಂದು ಶಿಕ್ಷಕರು ಹೇಳುವುದನ್ನು ತೆಗೆದುಕೊಳ್ಳಿ ನಾನು ಒಂದು ಎಂದು ಹೇಳಿದಾಗ ನೀವು ಒಂದು ಎಂದು ಹೇಳುತ್ತೀರಿ ಮತ್ತು ನಂತರ ನಾನು ನಿಮಗೆ ಮೊದಲ ಕಾರ್ಯವನ್ನು ನೀಡುತ್ತೇನೆ ನಾನು ಹತ್ತು ಜನರನ್ನು ಆಯ್ಕೆ ಮಾಡಲಿದ್ದೇನೆ ಶಿಕ್ಷಕನು ಒಂದು ಎಂದು ಹೇಳುತ್ತಾನೆ ಮತ್ತು ನಂತರ ಮೊದಲ ವ್ಯಕ್ತಿಯು ಎದ್ದು ಒಂದು ಎಂದು ಹೇಳುತ್ತಾನೆ ಮತ್ತು ನಂತರ ಶಿಕ್ಷಕನು ಎರಡು ಎಂದು ಹೇಳುತ್ತಾನೆ ಎರಡನೇ ವ್ಯಕ್ತಿಯು ಎದ್ದು ಎರಡು ಮೂರು ನಾಲ್ಕು ಎಂದು ಹೇಳುತ್ತಾನೆ ಈಗ ನಾಲ್ಕು ಅಥವಾ ಐದು ಎಂದು ಹೇಳಿದ ನಂತರ ಶಿಕ್ಷಕ ನಿಲ್ಲುತ್ತಾನೆ ಮತ್ತು ನಂತರ ಬೆರಳು ತೋರಿಸುತ್ತಾನೆ ಆ ವ್ಯಕ್ತಿಯು ಎದ್ದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಂದು ಹೇಳುತ್ತಾನೆ ವಾಸ್ತವವಾಗಿ ಶಿಕ್ಷಕರು ಮೌಖಿಕ ಸಂವಹನವನ್ನು ಮುಂದುವರಿಸುವ ಅಗತ್ಯವಿಲ್ಲ ಸ್ವಲ್ಪ ಸಮಯದ ನಂತರ ಅಮೌಖಿಕ ಗೆಸ್ಚರ್ ಅನ್ನು ಬಳಸಿ ಪ್ರೇಕ್ಷಕರು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಕೊನೆಯ ಆಸಕ್ತಿದಾಯಕ ವಿಷಯವೆಂದರೆ ಇದನ್ನು ಸಂಪೂರ್ಣವಾಗಿ ಮೌಖಿಕ ಅರ್ಥಕ್ಕೆ ಬದಲಿಯಾಗಿ ಬಳಸಬಹುದು ಅತ್ಯುತ್ತಮ ಉದಾಹರಣೆಯೆಂದರೆ ನೀವು ಸಾಕಷ್ಟು ಶಬ್ದ ಮಾಡುತ್ತಿದ್ದರೆ ಶಿಕ್ಷಕರು ಬೆರಳನ್ನು ಬಾಯಿ ಮೇಲೆ ಹಾಕಿ ಸುಮ್ಮನಿರಿ ಎಂದು ಹೇಳಬಹುದು ಏನನ್ನೂ ಹೇಳದೆ ಜನರು ತಕ್ಷಣವೇ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಮೌನವಾಗಿರುತ್ತಾರೆ ಅಮೌಖಿಕ ಸಂವಹನಕ್ಕೆ ಸಂಬಂಧಿಸಿದಂತೆ ನೀವು ಏನು ಮಾಡಬೇಕು ಎಂದು ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಇದು ಆನುವಂಶಿಕತೆಯ ಮೂಲಕ ನಿಮಗೆ ನೀಡಲಾಗಿದೆ ಎಂದು ಪ್ರಕೃತಿ ಸೂಚಿಸುತ್ತದೆ ಅದನ್ನು ಸಂಸ್ಕೃತಿಯ ಮೂಲಕ ಸಮಾಜದ ಮೂಲಕ ಜನರ ಮೂಲಕ ನಿಮಗೆ ನೀಡಲಾಗುತ್ತದೆ ಮತ್ತು ಇತರರಿಂದ ಸುತ್ತಮುತ್ತಲಿನವರಿಂದ ಕಲಿತಿದ್ದೀರಿ ಆದರೆ ಅದು ನಿಮ್ಮ ವಂಶವಾಹಿಗಳಲ್ಲಿ ಇರಲಿಲ್ಲ ಎಂಬುದನ್ನು ಸೂಚಿಸುತ್ತದೆ ನೀವು ಜೆನೆಟಿಕ್ಸ್ ಚರ್ಚೆಯನ್ನು ತೆಗೆದುಕೊಂಡರೆ ಸಾಬೀತುಪಡಿಸಲು ಕೆಲವು ವಿಷಯಗಳಿವೆ ಉದಾಹರಣೆಗೆ ಕಣ್ಣುಗಳ ಕಿರಿದಾಗುವಿಕೆಯಂತಹ ವಿಷಯಗಳು ಸಾರ್ವತ್ರಿಕ ಮತ್ತು ನೈಸರ್ಗಿಕವಾಗಿವೆ ಕಿರಿದಾಗುವಿಕೆಯು ಸಾಮಾನ್ಯವಾಗಿ ಕ್ರೂರ ಜನರು ಅಧಿಕಾರವನ್ನು ತೋರಿಸಲು ಬಯಸುವ ಜನರು ದುಷ್ಟರು ತಮ್ಮ ಕಣ್ಣುಗಳನ್ನು ಕಿರಿದಾಗಿಸಲು ಪ್ರಯತ್ನಿಸುತ್ತಾರೆ ಎಂದು ಅವರು ಸೂಚಿಸುತ್ತಾರೆ ಇದನ್ನು ಜಪಾನಿನ ಕಾಮಿಕ್ ಮಂಗಾದಲ್ಲಿ ಸಹ ಸ್ಪಷ್ಟವಾಗಿ ತೋರಿಸಲಾಗಿದೆ ನಾಯಕರು ವಿಶಾಲವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ ಕೆಟ್ಟ ಜನರನ್ನು ಯಾವಾಗಲೂ ಕಿರಿದಾದ ಕಣ್ಣುಗಳಿಂದ ತೋರಿಸಲಾಗುತ್ತದೆ ಇದು ತಳಿಶಾಸ್ತ್ರದ ಮೂಲಕ ನಮಗೆ ಬರುತ್ತದೆ ಎಂದು ವಾದಿಸುವ ಜನರು ಹೇಳುವ ಇನ್ನೊಂದು ಅಂಶವೆಂದರೆ ನಮ್ಮ ಭೂಪ್ರದೇಶದ ಪ್ರಜ್ಞೆ ನಾವು ಪ್ರದೇಶವನ್ನು ಬಳಸುವ ರೀತಿ ನಮ್ಮ ಮನೆ ಎಂದು ಹೇಳುತ್ತಾರೆ ಇದು ಪ್ರಾಣಿಗಳು ಪಕ್ಷಿಗಳು ತಮ್ಮ ಗೂಡುಗಳನ್ನು ಬಳಸುವ ರೀತಿಯಲ್ಲಿಯೇ ಇದೆ ಎಂದು ಅವರು ಹೇಳುತ್ತಾರೆ ನಮ್ಮ ಮನೆ ನಮ್ಮ ಗೂಡು ಪಕ್ಷಿಗಳು ತಮ್ಮ ಗೂಡಿನಲ್ಲಿ ಮಲಗುವಂತೆಯೇ ನಾವು ನಮ್ಮ ಮನೆಯನ್ನು ಬಳಸುತ್ತೇವೆ ಮತ್ತು ನಾವು ಶತ್ರುಗಳಿಂದ ರಕ್ಷಿಸುತ್ತೇವೆ ನೀವು ಊಟದ ಕೋಣೆಯನ್ನು ನೋಡಿದರೆ ನೀವು ಅತಿಥಿಗಳನ್ನು ಆಹ್ವಾನಿಸಬಹುದು ಆದರೆ ಅದು ಮಲಗುವ ಕೋಣೆ ಅಥವಾ ಸೋಫಾದಾಗಿದ್ದಾಗ ನೀವು ಆಯ್ಕೆಯುಳ್ಳವರಾಗುತ್ತೀರಿ ಇದು ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ನಿಮ್ಮ ತೊಡೆಯ ಮೇಲೆ ಮಲಗಿರುವಾಗ ಹೊರಗಿನ ವ್ಯಕ್ತಿಯಲ್ಲ ಪ್ರದೇಶವನ್ನು ಬಳಸುವ ಆ ರೀತಿಯಲ್ಲಿ ಜನರು ಮತ್ತೆ ವಾದಿಸುತ್ತಾರೆ ಅದು ಪ್ರಾಣಿ ಮತ್ತು ಪಕ್ಷಿಗಳ ಸಹಜ ಪ್ರವೃತ್ತಿಯಂತೆಯೇ ನಿಮಗೆ ನೈಸರ್ಗಿಕವಾದದ್ದಾಗಿದೆ ಆದರೆ ಇನ್ನೊಂದು ಚರ್ಚೆಯು ನಮಗೆ ಅತ್ಯಂತ ಮುಖ್ಯವಾದ ಮತ್ತು ಪ್ರಸ್ತುತವಾದದ್ದು ಅಲ್ಲಿ ಅದು ಕೇವಲ ಪ್ರಕೃತಿಯಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಆದಾಗ್ಯೂ ನಾವು ಸಾರ್ವತ್ರಿಕವಾಗಿ ಸ್ವೀಕರಿಸಬಹುದಾದ ಕೆಲವು ಮೂಲಭೂತ ವಿಷಯಗಳಿವೆ ಅಮೌಖಿಕ ಸಂವಹನದ ಈ ಎರಡು ಅಂಶಗಳಂತೆಯೇ ಪ್ರದೇಶವನ್ನು ಬಳಸುವುದು ಇವೆಲ್ಲವೂ ನಾವು ಸ್ವಯಂಪ್ರೇರಿತವಾಗಿ ಮಾಡುವ ಕೆಲಸಗಳ ಉದಾಹರಣೆಗಳಾಗಿ ತೋರಿಸಲಾಗಿದೆ ಆದರೆ ಹಾಲ್ ಮತ್ತು ಗೋಫ್ಮನ್ ಅವರಂತಹ ಮಾನವಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ಅಮೌಖಿಕ ಸಂವಹನವು ಕಲಿತ ನಡವಳಿಕೆಯಾಗಿದೆ ಮತ್ತು ಅಪೇಕ್ಷಿತ ನಡವಳಿಕೆಯನ್ನು ಸಹ ಬೆಳೆಸಿಕೊಳ್ಳಬಹುದು ಎಂದು ವಾದಿಸಲು ಪ್ರಯತ್ನಿಸುತ್ತಾರೆ ಸಂಸ್ಕಾರವಿಲ್ಲದ ವ್ಯಕ್ತಿಯನ್ನು ಬಹಳ ಔಪಚಾರಿಕ ಸ್ಥಳಕ್ಕೆ ಕರೆ ತಂದರೂ ಆದರೆ ಆ ವ್ಯಕ್ತಿಗೆ ತರಬೇತಿ ನೀಡಬಹುದು ನೀವು ಫ್ರಾನ್ಸ್ ಅಥವಾ ಜರ್ಮನಿ ಅಥವಾ ಯಾವುದೇ ಯುರೋಪಿಯನ್ ದೇಶಗಳಿಗೆ ಹೋಗುವ ಜನರಿಗೆ ನಾವು ತರಬೇತಿಯ ಕ್ರ್ಯಾಶ್ ಕೋರ್ಸ್ ಅನ್ನು ಹೊಂದಿದ್ದೇವೆ ಉದಾಹರಣೆಗೆ ಸಾರ್ವಜನಿಕವಾಗಿ ಹೇಗೆ ವರ್ತಿಸಬೇಕು ಎಂದು ತಿಳಿಸುತ್ತದೆ ಈಗ ಆ ನಡವಳಿಕೆಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ಅದು ನಮಗೆ ಮುಖ್ಯವಾಗಿದೆ ಮತ್ತು ಆಸಕ್ತಿದಾಯಕವಾಗಿದೆ ಮತ್ತು ನಾನು ನಿಮ್ಮ ಮುಂದೆ ಇಡಲು ಬಯಸುವ ಮುಖ್ಯ ಪರಿಕಲ್ಪನೆಯೆಂದರೆ ದೇಹ ಭಾಷೆಯ ವಿಷಯದಲ್ಲಿ ನೀವು ಅಷ್ಟು ಒಳ್ಳೆಯವರಲ್ಲ ಎಂದು ನೀವು ಭಾವಿಸಬಾರದು ಮತ್ತು ಬೇರೆಯವರು ನಿಮಗಿಂತ ಉತ್ತಮರು ಎಂದು ನೀವು ಭಾವಿಸಿದರೆ ನೀವು ಬಯಸಿದ ದೇಹಭಾಷೆಯನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಬಹುದು ಮತ್ತು ಅದು ಸಾಧ್ಯ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಕೆಲವು ತಂತ್ರಗಳು ದೇಹ ಭಾಷೆಯ ಕೆಲವು ಅಂಶಗಳನ್ನು ಕಲಿಸಿದಾಗ ನೀವು ಅಭ್ಯಾಸವನ್ನು ಪ್ರಾರಂಭಿಸಬಹುದು ನೀವು ಅದರ ಬಗ್ಗೆ ತಿಳಿದಿರಬಹುದು ಸಮಸ್ಯಾತ್ಮಕವಾದದ್ದನ್ನು ನಿಯಂತ್ರಿಸಬಹುದು ನೀವು ಯಾವಾಗಲೂ ಈ ಅಮೌಖಿಕ ನಡವಳಿಕೆಯನ್ನು ಕಲಿಯಬಹುದು ಮತ್ತು ನಿಮಗೆ ತಿಳಿದಿರುವುದನ್ನು ನೀವು ಬೆಳೆಸಿಕೊಳ್ಳಬಹುದು ಎಂಬುದನ್ನು ನೆನಪಿನಲ್ಲಿಡಿ ಹಾಲ್ ಮತ್ತು ಮೆಹ್ರಾ ಬೀನ್ ಮಾತನಾಡುತ್ತಿರುವ ಮತ್ತೊಂದು ಅಂಶವಿದೆ ಅವರು ಮನೋವಿಜ್ಞಾನಿಗಳು ಮತ್ತು ಸಂವಹನ ಸಿದ್ಧಾಂತಗಳು ನಾವು ಅಮೌಖಿಕ ಸಂವಹನವನ್ನು ಬಳಸುವ ಪ್ರಮುಖ ತರಂಗವು ಕ್ರಿಯಾತ್ಮಕವಾಗಿರುವುದರಿಂದ ಇದು ಸಾಧ್ಯ ಎಂದು ಅವರು ಭಾವಿಸುತ್ತಾರೆ ಇದರ ಅರ್ಥವೇನು ನೀವು ಪ್ಯಾರಾಗ್ಲೈಡಿಂಗ್ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಸಂವಹನದ ಏಕೈಕ ರೂಪವೆಂದರೆ ಸನ್ನೆಗಳನ್ನು ಬಳಸುವುದು ಮತ್ತು ನಂತರ ಅದು ಯೋಜಿತ ಸನ್ನೆ ನೀವು ಸಮುದ್ರದ ಆಳಕ್ಕೆ ಧುಮುಕುವಾಗ ಪದಗಳನ್ನು ಬಳಸಿ ಸಂವಹನ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಉಸಿರಾಡುತ್ತಿದ್ದೀರಿ ಮತ್ತು ಬಾಯಿಂದ ಏನನ್ನೂ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಕೈ ಸಂಜ್ಞೆ ಕಣ್ಣುಗಳ ಮೂಲಕ ನೀವು ಇನ್ನೊಬ್ಬ ವ್ಯಕ್ತಿಗೆ ಸಂವಹನ ಮಾಡಬಹುದು ನೀವು ಅಮೌಖಿಕ ಸನ್ನೆಗಳನ್ನು ಬಳಸುತ್ತೀರಿ ಆದ್ದರಿಂದ ಅದು ಕ್ರಿಯಾತ್ಮಕವಾಗುತ್ತದೆ ಕ್ರಿಯಾತ್ಮಕ ಉದ್ದೇಶಕ್ಕಾಗಿ ಬಳಸುತ್ತಿದ್ದೇವೆ ಎಂದು ನೀವು ಅರ್ಥಮಾಡಿಕೊಂಡರೆ ನೀವು ಅದನ್ನು ಕಲಿಯಬಹುದು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುವ ಸ್ವಲ್ಪ ಮೊದಲು ಅಮೌಖಿಕ ಸಂವಹನವು ಸಂವಹನದ ಒಂದು ಪ್ರಮುಖ ಭಾಗವಾಗಿದೆ ಈ ಉಲ್ಲೇಖವನ್ನು ನೋಡಿ ಅದರ ಬಗ್ಗೆ ಯೋಚಿಸಿ ಜಾನೆಟ್ ಲೇನ್ ಎಂಬ ವ್ಯಕ್ತಿಯಿಂದ ನೀವು ಧರಿಸುವ ಎಲ್ಲಾ ವಸ್ತುಗಳ ಬಗ್ಗೆ ನಿಮ್ಮ ಅಭಿವ್ಯಕ್ತಿಯು ಅತ್ಯಂತ ಮುಖ್ಯವಾಗಿದೆ ಎಂದು ಅವರು ಹೇಳುತ್ತಾರೆ ಹಿಂದಿನ ಉಪನ್ಯಾಸದಲ್ಲಿ ಪರಿಕರಗಳು ಎಂದರೆ ಗಡಿಯಾರ ಧರಿಸುವ ವಸ್ತುಗಳು ಪೆನ್ ಬೆಲ್ಟ್ ಅವೆಲ್ಲವೂ ಪರಿಕರಗಳಾಗಿವೆ ನಾವು ಶಿರಸ್ತ್ರಾಣವನ್ನು ಧರಿಸುತ್ತೇವೆ ಮತ್ತು ಇಂದು ಆಕರ್ಷಕ ಶಿರಸ್ತ್ರಾಣಗಳನ್ನು ತುಂಬಾ ಆಯ್ಕೆ ಮಾಡುತ್ತಾರೆ ನೀವು ಧರಿಸುವ ಯಾವುದೇ ಪರಿಕರಗಳಲ್ಲಿ ನಿಮ್ಮ ಅಭಿವ್ಯಕ್ತಿಯು ಅತ್ಯಂತ ಮುಖ್ಯವಾಗಿದೆ ಅಂದರೆ ಹಿಂದಿನದರಲ್ಲಿ ಪರಿಕರಗಳು ಸಂವಹನ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಬಹುದು ಎಂದು ನಾನು ಹೇಳಿದ್ದೇನೆ ಆದರೆ ಇಲ್ಲಿ ಹೇಳಲಾಗಿರುವುದು ವಸ್ತು ಪರಿಕರಗಳ ಹೊರತಾಗಿ ನಿಮ್ಮ ಮುಖವು ನೀಡಬಹುದಾದ ಅಭಿವ್ಯಕ್ತಿಗಳು ಅತ್ಯಂತ ಮುಖ್ಯವಾಗಿವೆ ನೀವು ನಗಬಹುದು ನೀವು ಹುಬ್ಬು ಮಾಡಬಹುದು ನೀವು ನಿಗೂಢ ತೃಪ್ತಿಕರ ನೋಟವನ್ನು ನೀಡಬಹುದು ಆದ್ದರಿಂದ ನೀವು ಧರಿಸುವ ವಸ್ತುಗಳಿಗಿಂತ ನಿಮ್ಮ ಅಭಿವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯು ಹೆಚ್ಚು ಅರ್ಥಮಾಡಿಕೊಳ್ಳುತ್ತಾನೆ ಆದಾಗ್ಯೂ ನೀವು ಧರಿಸುವ ವಸ್ತುಗಳು ವಸ್ತುವಿನ ವಿಷಯದಲ್ಲಿ ಏನನ್ನಾದರೂ ಸೂಚಿಸುತ್ತವೆ ಆದರೆ ನಿಮ್ಮ ಅಭಿವ್ಯಕ್ತಿಯು ಅತ್ಯಂತ ಮುಖ್ಯವಾಗಿದೆ ಅವರು ಹೇಳುವಂತೆ ಅತ್ಯಂತ ಪ್ರಮುಖ ಅಭಿವ್ಯಕ್ತಿಯೆಂದರೆ ನಗು ಏಕೆಂದರೆ ನಗು ನಿಮ್ಮ ಮುಖದ ಮೌಲ್ಯವನ್ನು ಹೆಚ್ಚಿಸುತ್ತದೆ ನಗುತ್ತಲೇ ಇರಿ ಮತ್ತು ಈ ವೀಡಿಯೊವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಾನು ಮುಂದಿನದರಲ್ಲಿ ಅಮೌಖಿಕ ಸಂವಹನದ ಈ ಅಂಶವನ್ನು ಮುಂದುವರಿಸುತ್ತೇನೆ ಧನ್ಯವಾದಗಳು